ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ಗೆ ಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ಪಸುಪುಲೆತಿ ನಾನು IIT ರೂರ್ಕಿಯ ವಾಸ್ತುಶಿಲ್ಪ ಮತ್ತು ಯೋಜನಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕ ಇಂದು ನಾನು ಮರುಸಂಗ್ರಹಿಸಿದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮಾತನಾಡಲಿದ್ದೇನೆ ಇದು ನನಗೆ ಪರಿಚಯವಿರುವ ಯೋಜನೆಯಾಗಿದೆ ಮತ್ತು ನಾನು ಸಹ ಸ್ವೀಡನ್ನಲ್ಲಿ ಚಲಿಸುವ ಕಿರುನಾದ ಆನ್ಗೋಯಿಂಗ್ ಯೋಜನೆಯ ಭಾಗವಾಗಿದೆ ಇಡೀ ನಗರವನ್ನು ಹೇಗೆ ಸ್ಥಳಾಂತರಿಸಲಾಗಿದೆ ಮತ್ತು ಪಟ್ಟಣವಾಗಿ ಯಾವ ಸವಾಲುಗಳಿವೆ ಮತ್ತು ಯಾವ ರೀತಿಯ ಭಾಗವಹಿಸುವಿಕೆಯ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿಯ ಕಾಳಜಿಗಳನ್ನು ತೋರಿಸಿದ್ದಾರೆ ಮತ್ತು ಅವರು ಯಾವ ರೀತಿಯ ಗೊಂದಲಗಳೊಂದಿಗೆ ಕೊನೆಗೊಳಿಸಿದ್ದಾರೆ ಹಾಗಾಗಿ ಈ ಸಂಪೂರ್ಣ ವಿಷಯವನ್ನು ನಾನು ಕಿರುನಾ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಿದ್ದೇನೆ ನಾನು ಪ್ರಾಧ್ಯಾಪಕ ಕ್ರಿಸ್ಟಿನಾ ಎಲ್ Nilsson ಮತ್ತು ಲುಲಿಯಾ ತಾಂತ್ರಿಕ ವಿಶ್ವವಿದ್ಯಾಲಯದ ನನ್ನ ಸಹೋದ್ಯೋಗಿ ಜೆನ್ನಿ ಸ್ಜೊಹೋಮ್ ಅವರೊಂದಿಗೆ ಕೆಲಸ ಮಾಡುತ್ತಿದ್ದಾಗ ಅಲ್ಲಿ ಅವರು ಸ್ವಂತವಾಗಿ PhD ಕೂಡ ಮಾಡಿದರು ಹಾಗಾಗಿ ಅವರ ಶೈಕ್ಷಣಿಕ ಕಾರ್ಯಗಳಲ್ಲಿ ಪ್ರಾಜೆಕ್ಟ್ ವರ್ಕ್ನಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಸಹ ನಾನು ಉಲ್ಲೇಖಿಸುತ್ತೇನೆ ಆದ್ದರಿಂದ ಸ್ಥಳಾಂತರದ ಸನ್ನಿವೇಶದಲ್ಲಿನ ವಿವಿಧ ಸವಾಲುಗಳು ಯಾವುವು ಎಂಬುದರ ಕುರಿತು ಇದು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ನಾವು ಸ್ವೀಡನ್ನ ಬಗ್ಗೆ ಮಾತನಾಡುವಾಗ ಸ್ಕ್ಯಾಂಡಿನೇವಿಯನ್ ಭೌಗೋಳಿಕತೆಯ ಬಗ್ಗೆ ಅತ್ಯಂತ ಕಠಿಣ ಹವಾಮಾನದ ಬಗ್ಗೆ ನಾವು ಯಾವಾಗಲೂ ಮಾತನಾಡುತ್ತೇವೆ ನೀವು ಎಂದಾದರೂ ಸ್ವೀಡಿಷ್ ಭಾಗದಲ್ಲಿ ದಕ್ಷಿಣಕ್ಕೆ ಸ್ಟಾಕ್ಹೋಮ್ಗೆ ಹೋದರೆ ಅದು ಯುರೋಪಿಯನ್ ಭೂದೃಶ್ಯಗಳಿಗೆ ಹೆಚ್ಚು ಹತ್ತಿರದಲ್ಲಿದೆ ಆದರೆ ಉತ್ತರದ ಹವಾಮಾನವು ಹೆಚ್ಚು ಕಠಿಣವಾಗಿರುತ್ತದೆ ನಾನು ಲುಲಿಯಾದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ರೋನಿಯೊ ಎಂಬ ಲುಲಿಯಾ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ವಾಸಿಸುತ್ತಿದ್ದೆ ಮತ್ತು ಇಲ್ಲಿ ತಾಪಮಾನವು ಕೆಲವೊಮ್ಮೆ 20 30 32 ಕ್ಕೆ ಹೋಗುತ್ತದೆ ಆದ್ದರಿಂದ ಚಳಿಗಾಲದ ಸಮಯಗಳಲ್ಲಿನ ವ್ಯತ್ಯಾಸಗಳು ಮತ್ತು ಹಲವು ತಿಂಗಳುಗಳಲ್ಲಿ ನಾವು ಸೂರ್ಯನ ಬೆಳಕನ್ನು ಸಹ ನೋಡುವುದಿಲ್ಲ ಇದು ಎಲ್ಲೋ ಒಮ್ಮೊಮ್ಮೆ ಒಂದು ಅಥವಾ ಎರಡು ಗಂಟೆಗಳ ಕಾಲ ಬರುತ್ತದೆ ಮತ್ತು ನಂತರ ಬಹಳ ನಿಧಾನವಾಗಿ ಕಣ್ಮರೆಯಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ನಾವು ರಾತ್ರಿಯಿಡೀ ಅದನ್ನು ನೋಡುವುದಿಲ್ಲ ಆಕಾಶವು ಎಂದಿಗೂ ಡಾರ್ಕ್ ಆಗುವುದಿಲ್ಲ ಆದ್ದರಿಂದ ಇದು 30 ಡಿಗ್ರಿ 20 ಡಿಗ್ರಿ 10 ಅಥವಾ ಗರಿಷ್ಠ 15 ಡಿಗ್ರಿ ರೀತಿಯ ತಾಪಮಾನವಾಗಿದೆ ಆದ್ದರಿಂದ ಇದು ನಾರ್ವೆ ಮತ್ತು ಸ್ವೀಡನ್ ಫಿನ್ಲ್ಯಾಂಡ್ನ ಗಡಿಯಲ್ಲಿ ಸ್ವಲ್ಪ ಗಡಿಯಲ್ಲಿರುವ ಪೋಲಾರ್ ವೃತ್ತದ ನಂತರ ಆರ್ಕ್ಟಿಕ್ ವಲಯದಲ್ಲಿ ಎಲ್ಲೋ ಒಂದು ಸ್ಥಳವಾಗಿದೆ ಆದ್ದರಿಂದ ನಾನು ಕಿರುನಾ ಬಗ್ಗೆ ಮಾತನಾಡುವ ಸ್ಥಳ ಇದು ಮತ್ತು ಇದು ಆರ್ಕ್ಟಿಕ್ ವಲಯವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವ ಚಿತ್ರ ನನ್ನದು ಗಣಿಗಾರಿಕೆ ಸಂಪನ್ಮೂಲಗಳ ಬಗ್ಗೆ ನಿಮಗೆ ತಿಳಿದಿದೆ ಗಣಿಗಾರಿಕೆ ಹೂಡಿಕೆಗಳ ಮೂಲಕ ಶ್ರೀಮಂತವಿರುವ ಸ್ವೀಡನ್ನಂತಹ ದೇಶಗಳು ನಿಮಗೆ ತಿಳಿದಿವೆ ಆದ್ದರಿಂದ ನಾರ್ವೆಯಲ್ಲಿ ಇದು ತೈಲ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ ಅದೇ ರೀತಿ ಈ ನಿರ್ದಿಷ್ಟ ಗಣಿಗಾರಿಕೆ ಪಟ್ಟಣವು ತುಂಬಾ ಹಳೆಯ ಪಟ್ಟಣವಲ್ಲ ಆದರೆ ಇದು 150 ವರ್ಷಗಳ ಹಳೆಯ ಪಟ್ಟಣವಾಗಿದೆ ಆದ್ದರಿಂದ ಇದು ನೀವು ನೋಡುತ್ತಿರುವ ಕಬ್ಬಿಣದ ಅದಿರು ಗಣಿ ಮತ್ತು ಇದು ಕಿರುನಾ ಪಟ್ಟಣವಾಗಿದೆ ಈಗ ಈ ರೀತಿಯ ಕಠಿಣ ಹವಾಮಾನ ಪರಿಸ್ಥಿತಿಯಲ್ಲಿ ಯಾವುದೇ ಗಣಿಗಾರಿಕೆ ಪಟ್ಟಣವನ್ನು ಉಹಿಸಿಕೊಳ್ಳಿ ಕಬ್ಬಿಣದ ಅದಿರಿನ ಕಾರಣದಿಂದಾಗಿ ಜನರು ಅಸ್ತಿತ್ವದಲ್ಲಿದ್ದಾರೆ ಏಕೆಂದರೆ ಅದರಲ್ಲಿ ಒಂದು ವ್ಯಾಪಾರ ವಲಯವಿದೆ ಏಕೆಂದರೆ ಅದರಲ್ಲಿ ಜೀವನೋಪಾಯದ ಅಂಶವಿದೆ ಜನರು 30 ಡಿಗ್ರಿಗಳಿಗೆ ಏಕೆ ಹೋಗುತ್ತಾರೆ ಮತ್ತು ಉದ್ಯೋಗಾವಕಾಶಗಳು ಇಲ್ಲದಿದ್ದರೆ ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಈ ಕಬ್ಬಿಣದ ಅದಿರು ಕೇವಲ 150 ವರ್ಷಗಳ ಹಿಂದೆಯೇ ಪ್ರಾರಂಭವಾದಾಗ ಮತ್ತು ಅಲ್ಲಿಯೇ ಜನರು ಅವರಿಗೆ ಒಂದು ಸಣ್ಣ ಆವಾಸಸ್ಥಾನವನಾಗಿ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮತ್ತು ಈ ಗಣಿಯೊಂದಿಗಿನ ಸಮಸ್ಯೆ ಎಂದರೆ ಅದು ಶ್ರೀಮಂತ ಅದಿರು ಅವರು ಗಣಿ ಅಗೆಯಲು ಪ್ರಾರಂಭಿಸಿದರು ಮತ್ತು ಅವರು ಅವರು ಆಳವಾಗಿ ಹೋಗುತ್ತಿದ್ದಾರೆ ನಾನು 2013 ರಲ್ಲಿ ವಾಸಿಸುತ್ತಿದ್ದಾಗ ಅದು ನಗರ ಕೇಂದ್ರಕ್ಕೆ ಹತ್ತಿರವಿರುವ ನಗರ ಕೇಂದ್ರಕ್ಕೆ ಬಂದಿತು ಗಣಿಗಾರಿಕೆ ಚಟುವಟಿಕೆಗಳು ನಗರದ ಜೀವನಕ್ಕೆ ಅಡ್ಡಿಯಾಗಬಹುದು ಎಂಬ ಕಾರಣದಿಂದಾಗಿ ಈಗ ಇದು ನಿಮಗೆ ತಿಳಿಯುತ್ತದೆ ಎಂದು ಅವರು ಭಾವಿಸಿದ್ದರು ನಗರ ಜೀವನವು ನಿಮಗೆ ತಿಳಿದಿದೆ ಅದು ಯಾವಾಗ ಬೇಕಾದರೂ ಅದು ಇಡೀ ಆವಾಸಸ್ಥಾನಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಆದ್ದರಿಂದ ನಾವು ನಗರವನ್ನು ಬೇರೆ ಸ್ಥಳಕ್ಕೆ ಸುರಕ್ಷಿತ ಸ್ಥಳಕ್ಕೆ ಏಕೆ ಸ್ಥಳಾಂತರಿಸಬಾರದು ಎಂದು ಅವರು ಯೋಚಿಸಿದರು ಆ ರೀತಿಯಲ್ಲಿ ಅವರು ಜಿಯೋಟೆಕ್ನಿಕಲ್ ವಿಶ್ಲೇಷಣೆಯನ್ನು ವಿಶ್ಲೇಷಿಸಲು ಪ್ರಾರಂಭಿಸಿದರು ಮತ್ತು ಈ ಗಣಿಗಾರಿಕೆ ಚಟುವಟಿಕೆಯು ವಿವಿಧ ಹಂತಗಳಲ್ಲಿ ಮುಂದುವರಿಯುವುದನ್ನು ನೀವು ಹೇಗೆ ನೋಡುತ್ತೀರಿ ಮತ್ತು 2033 ರ ಹೊತ್ತಿಗೆ ಅದು ಬಹುತೇಕ ಇಲ್ಲಿಗೆ ತಲುಪುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ನೀವು ನಿಜವಾಗಿಯೂ ಇಡೀ ನಗರಗಳಲ್ಲಿ ಕಬ್ಬಿಣದ ಅದಿರಿನಲ್ಲಿ ವಾಸಿಸುತ್ತಿದ್ದೀರಿ ಅದು ವಾಸಿಸಲು ಸುರಕ್ಷಿತವಲ್ಲ ಆದುದರಿಂದಲೇ ನಾವು ಉತ್ತಮ ಸ್ಥಳಕ್ಕೆ ಏಕೆ ಸ್ಥಳಾಂತರಗೊಳ್ಳಬಾರದು ಎಂಬ ಚಿಂತನೆಯ ಪ್ರಕ್ರಿಯೆ ಸುರಕ್ಷಿತ ಸ್ಥಳಗಳು ನೀವು ಕಿರುನಾ ಸನ್ನಿವೇಶವನ್ನು ನೋಡಿದರೆ ಮೊದಲನೆಯದಾಗಿ ಈ ಪ್ರದೇಶದ ಸುತ್ತಲೂ ಸಾಮಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ ಮತ್ತು ಅವರ ಮುಖ್ಯ ಉದ್ಯೋಗವೆಂದರೆ ಹಿಮಸಾರಂಗ ಸಾಕುವುದು ಮತ್ತು ಅವರು ಈ ನಾಯಿ ಸ್ಲೆಡ್ಜ್ಗಳನ್ನು ಹೊಂದಿದ್ದಾರೆ ಮತ್ತು ನೀವು ನೋಡುತ್ತಿರುವುದು ಸಂಪೂರ್ಣವಾಗಿ ಹೆಪ್ಪುಗಟ್ಟುವ ನದಿಯಾಗಿದೆ ಮತ್ತು ಅದು ನಾಯಿ ಸ್ಲೆಡ್ಜ್ಗಳನ್ನು ಒಂದು ರೀತಿಯ ಮಾರ್ಗ ಆಗಿ ಬಳಸಲಾಗುತ್ತದೆ ಆದ್ದರಿಂದ ಇಲ್ಲಿ ಚಳಿಗಾಲದ ಹವಾಮಾನವು ಒಂದು ತಡೆಗೋಡೆ ಮಾರ್ಗವಾಗುವುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನೀವು ನೋಡುವ ವಿಭಿನ್ನ ಋತುವಿನಲ್ಲಿ ಮಾರ್ಗವು ತಡೆಗೋಡೆಯಾಗುತ್ತದೆ ಆದ್ದರಿಂದ ಇಲ್ಲಿ ನದಿಯಂತೆ ಒಂದು ತಡೆಗೋಡೆ ಅದು ವಿಭಿನ್ನ ಸ್ಥಳಗಳನ್ನು ಸಂಪರ್ಕಿಸುವ ಮಾರ್ಗವಾಗಿ ಮಾರ್ಪಟ್ಟಿದೆ ಮತ್ತು ಅದೇ ರೀತಿ ಸಾಮಿ ಬುಡಕಟ್ಟು ಜನಾಂಗದವರು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವು ಎಲ್ಲಾ ಹಿಮಸಾರಂಗ ಸಾಕುವುದು ಆಗಿದೆ ಮತ್ತು ಐಸ್ ಹೋಟೆಲ್ ನಂತೆ ಪ್ರವಾಸೋದ್ಯಮವನ್ನು ಹೇಗೆ ಹೆಚ್ಚಿಸಲಾಗಿದೆ ಎಂಬುದಕ್ಕೆ ಒಂದು ಸ್ಥಳ ಮತ್ತು ಫಿನ್ಲ್ಯಾಂಡ್ ಬದಿಗೆ ಸಮೀಪವಿರುವ ಲ್ಯಾಪ್ಲ್ಯಾಂಡ್ ಅವರು ಸಾಂತಾಕ್ಲಾಸ್ ಹಳ್ಳಿಯ ಕೆಲವು ಪ್ರವಾಸಿ ಆಕರ್ಷಣೆಯನ್ನು ಸಹ ಹೊಂದಿದ್ದಾರೆ ಇದನ್ನು ನಾವು ರೋವಾನಿಯೆಮಿ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಚಳಿಗಾಲದ ಸಂಪೂರ್ಣ ಅನುಭವವು ತುಂಬಾ ಅಧಿಕೃತವಾಗಿದೆ ಮತ್ತು ಈ ನಿರ್ದಿಷ್ಟ ಸ್ಥಳಕ್ಕೆ ಬರುವ ಪ್ರವಾಸಿಗರಿಗೆ ಇದು ಮರೆಯಲಾಗದ ಅನುಭವವಾಗಿದೆ ಈಗ ಅವರು ಚಲಿಸಲು ಎಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಲು ಪ್ರಾರಂಭಿಸಿದಾಗ ಅಂತಿಮವಾಗಿ ಅವರು ಮತ್ತೊಂದು ಸ್ಥಳ A ಮತ್ತು ಸ್ಥಳ B ಅನ್ನು ಗುರುತಿಸಿದ್ದಾರೆ ಈ ಸ್ಥಳವು ಮೂಲತಃ ಲುಸೊಸವಾರ ಪರ್ವತದ ಪಕ್ಕದಲ್ಲಿದೆ ಅದು ಮೊದಲು ಗಣಿ ಈಗ ಅದು ಮುಚ್ಚಲ್ಪಟ್ಟಿದೆ ಮತ್ತು ಅಲ್ಲಿ ಯಾವುದೇ ಗಣಿಗಾರಿಕೆ ಚಟುವಟಿಕೆಗಳು ಸಂಭವಿಸುತ್ತಿಲ್ಲ ಮತ್ತು ಇದು ಹೆಚ್ಚು ಸುರಕ್ಷಿತವಾಗಿದೆ ನಿಸ್ಸಂಶಯವಾಗಿ ಇದು ಸುರಕ್ಷಿತ ಬಿಂದುವೇ ಎಂದು ನಾವು ಯೋಚಿಸುವಾಗ ನಾವು ಯಾವಾಗಲೂ ಹೌದು ಎಂದು ಬಯಸುತ್ತೇವೆ ನಾವು A ಗೆ ಹೋಗಬಹುದು ಏಕೆಂದರೆ B ಯಲ್ಲಿ ಸಮಸ್ಯೆ ಎಂದರೆ ಗಣಿಗಾರಿಕೆ ಚಟುವಟಿಕೆ ಈ ದಿಕ್ಕಿನಲ್ಲಿ ನಡೆಯುತ್ತಿದೆ ಆದ್ದರಿಂದ ಸ್ವಲ್ಪ ಸಮಯದ ನಂತರ ಅದು B ಗೂ ಕೂಡ ತಲುಪಬಹುದು ಆದ್ದರಿಂದ ನಾವು ಬೇರೆಡೆಗೆ ಹೋಗಬೇಕಾಗಬಹುದು ಆದರೆ ವಾಸ್ತವದಲ್ಲಿ ಅಧಿಕಾರಿಗಳು ಇದನ್ನು ಆರಿಸಿಕೊಂಡಿದ್ದಾರೆ ಅವರು ಹೇಗೆ ಆಯ್ಕೆ ಮಾಡಿದ್ದಾರೆ ಏಕೆಂದರೆ ನಗರವನ್ನು ಸ್ಥಳಾಂತರಿಸಲು ನೀವು ತಿಳಿದಿರುವ ಸೇವೆಗಳನ್ನು ಚಲಿಸುವ ಬಗ್ಗೆ ಯೋಚಿಸಬೇಕು ಇಡೀ ಭೂಗತ ಸೇವೆಗಳ ಸೇವಾ ಮೂಲಸೌಕರ್ಯಗಳು ಹೋಗಬೇಕಾಗಿದೆ ಮತ್ತು 50 ವರ್ಷಗಳ ನಂತರ ಈ ಗಣಿಯೊಂದಿಗೆ ಏನಾಗಲಿದೆ ಎಂಬುದರ ಬಗ್ಗೆ ಕೆಲವು ಅನಿಶ್ಚಿತತೆಯೂ ಇದೆ ಆದ್ದರಿಂದ ಅವರು B ಗೆ ಹೋಗಲು ಇಷ್ಟಪಡುವ ಕಾರಣಗಳು ಅದರ ಸೇವೆಗಳನ್ನು ವಿಸ್ತರಿಸುವುದು ಸುಲಭವಾದ ಕಾರಣ ನಂತರ ಕಿರುನಾ ಕೊಮ್ಮುನ್ ಮತ್ತು ಗಣಿಗಾರಿಕೆ ಕಂಪನಿ ಸರ್ಕಾರಿ ಸ್ವಾಮ್ಯದ ಗಣಿಗಾರಿಕೆ ಕಂಪನಿ LKAB ಎಲ್ಲರೂ ಒಟ್ಟಾಗಿ ಅವರು ಸ್ಪರ್ಧೆಯನ್ನು ನಡೆಸುತ್ತಿದ್ದಾರೆ ಮತ್ತು ಕಿರುನಾದ ಹೊಸ ನಗರ ಕೇಂದ್ರ ಮತ್ತು ಅಂತಿಮವಾಗಿ ವಿಜೇತ ಪ್ರವೇಶವೆಂದರೆ ಘಿಲ್ಲಾರಡಿ ಹೆಲ್ಸ್ಟನ್ Ghillaradi Hellsten ಆರ್ಕಿಟೆಕ್ಚರ್ ಸ್ಪೇಸ್ ಸ್ಪೇಸ್ AB ಮತ್ತು ವೆಕ್ಟುರಾ ಕನ್ಸಲ್ಟಿಂಗ್ ಮತ್ತು ಸಾಕ್ಷಿ BLW AB ಯೊಂದಿಗೆ ವೈಟ್ ಆರ್ಕಿಟೆಕ್ಚರ್ ಆದ್ದರಿಂದ ವೈಟ್ ವಾಸ್ತುಶಿಲ್ಪಿಗಳು' ಮತ್ತು ಅವರ ಪಾಲುದಾರರು ಇದ್ದಾರೆ ಅವರು 100 ವರ್ಷಗಳ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಅಭಿವೃದ್ಧಿಪಡಿಸಿದ ಈ ಕಂಪನಿಯನ್ನು ಗೆದ್ದಿದ್ದಾರೆ 2018 ರಿಂದ ಅದನ್ನು ಹೇಗೆ ಕ್ರಮೇಣ ಸುಧಾರಿಸಬಹುದು ಉದಾಹರಣೆಗೆ ನೀವು ಮೊದಲು ಇದನ್ನು ಸರಿಸಿ ನಂತರ ನಂತರ ಈ ಸಂಪೂರ್ಣ ವಿಷಯವನ್ನು ನಿರ್ಮಿಸಲಾಗಿದೆ ಕ್ರಮೇಣ ಈ ನಗರವು ಹೇಗೆ ಪ್ರಗತಿ ಹೊಂದಬೇಕು ಮತ್ತು ಸುಮಾರು 100 ವರ್ಷಗಳ ಪರಿವರ್ತನಾ ಯೋಜನೆಯನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ ಎಂದು ನಿಮಗೆ ತಿಳಿದಿದೆ ಈಗ ಅವರು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದಾಗ ಒಂದು ಪ್ರಮುಖ ಅಂಶವೆಂದರೆ ಅವರು ಈ ಕಾರಿಡಾರ್ಗಳನ್ನು ಈ ಸಾಲಿನಲ್ಲಿ ಮಾಡಲು ಎಂದಾದರೂ ಸಂಭವಿಸಿದಲ್ಲಿ ಅವರು ಈ ಹೆದ್ದಾರಿ ಕಾರಿಡಾರ್ಗಳ ಬಗ್ಗೆ ಮಾತನಾಡುತ್ತಾರೆ ಆಗ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಏಕೆಂದರೆ ನಿಮಗೆ ತಿಳಿದಿದೆ ನೀವು ಈ ಹೆದ್ದಾರಿಗಳನ್ನು ಮತ್ತು ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡಲು ಹೊರಟ ಕ್ಷಣ ಇದು ಹಿಮಸಾರಂಗ ಸಾಕುವುದು ಮಾರ್ಗಗಳನ್ನು ತೆಗೆದುಕೊಳ್ಳುತ್ತದೆ ನಿಮಗೆ ತಿಳಿದಿದೆ ನೀವು ನೋಡುತ್ತಿರುವುದು ಹಿಮಸಾರಂಗ ಸಾಕುವುದು ಮಾರ್ಗಗಳು ಎಂದು ಸಾಮಿ ಬುಡಕಟ್ಟು ಜನಾಂಗದವರು ಹೇಳುತ್ತಾರೆ ಮತ್ತು ಈ ಮೇಯಿಸುವಿಕೆ ಜಮೀನುಗಳು ಚಿಕ್ಕದಾಗುತ್ತವೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ನೀವು ಇಡೀ ನಗರವನ್ನು ಇಲ್ಲಿಂದ ಅಲ್ಲಿಗೆ ಕರೆದೊಯ್ಯುವ ಕ್ಷಣ ಮತ್ತು ಈ ಸಂಪೂರ್ಣ ಪರಿವರ್ತನೆಯು ನಿಮಗೆ ತಿಳಿದಿರುವ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಲಿದೆ ಮತ್ತು ಅದು ನಿಮಗೆ ತಿಳಿದಿರುವ ಪ್ರಾಣಿಯನ್ನು ಮೇಯಿಸುವ ಮೂಲಗಳು ಅವು ಎಲ್ಲಿ ಮೇಯುತ್ತವೆ ಆದ್ದರಿಂದ ಸಾಮಿ ಬುಡಕಟ್ಟು ಜನಾಂಗದವರು ಇಡೀ ಪ್ರಕ್ರಿಯೆಯನ್ನು ನಿಜವಾಗಿ ಅರ್ಥಮಾಡಿಕೊಂಡಿದ್ದಾರೆ ಮತ್ತು ನಂತರ ಅವರು ಈ ಇಡೀ ಹೆದ್ದಾರಿ ಕಾರಿಡಾರ್ ಅನ್ನು ಸ್ಥಳಾಂತರಿಸಬೇಕೆಂದು ನಿರ್ಧರಿಸಿದ್ದಾರೆ ಇದು ರೈಲ್ವೆ ನಿಲ್ದಾಣ ಮತ್ತು ಹೊಸ ಸ್ಥಳಕ್ಕೂ ಸಂಪರ್ಕ ಕಲ್ಪಿಸುತ್ತಿದೆ ಆದ್ದರಿಂದ ಹೆದ್ದಾರಿ ಕಾರಿಡಾರ್ ಅನ್ನು ನಿರ್ಮಿಸಲಾಗಿದೆ ಮತ್ತು ಬುಡಕಟ್ಟು ಜನರ ಕಾಳಜಿ ಮತ್ತು ಅವರ ಜೀವನೋಪಾಯ ಸಂಪನ್ಮೂಲಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನೂ ಸಹ ಅವರು ತೋರಿಸಿದ್ದಾರೆ ಈಗ ಸಮಸ್ಯೆ ಬಂದಿದೆ ಹೌದು ನಾವು ಹೊಸ ನಗರಕ್ಕೆ ಹೋಗುತ್ತಿದ್ದೇವೆ ಬಹುಶಃ ಇಡೀ ವಸತಿ ವಲಯವನ್ನು ಮತ್ತೆ ಪುನರ್ನಿರ್ಮಿಸಬಹುದು ಬಹುಶಃ ನಾವು ಇಡೀ ವಸತಿಗಳನ್ನು ಕೆಡವಬಹುದು ಆದರೆ ಸಂಸ್ಕೃತಿಗೆ ಏನಾಗುತ್ತದೆ ಏಕೆಂದರೆ ಈ ಜನರಿಂದ ಲಗತ್ತಿಸಲಾದ ಬಹಳಷ್ಟು ಭಾವನೆಗಳು ಒಂದು ಕಿರುನಾವೆರೆ ಚರ್ಚ್ ಮತ್ತು ಟೌನ್ ಹಾಲ್ ಮತ್ತು ಇನ್ನೂ ಅನೇಕ ಕಟ್ಟಡಗಳಿವೆ ಇವುಗಳೆಲ್ಲವೂ 1984 ರಲ್ಲಿ ಪಟ್ಟಿ ಮಾಡಲಾದ ಕಟ್ಟಡಗಳಾಗಿವೆ ಆದ್ದರಿಂದ ಈ ನಿರ್ದಿಷ್ಟ ಐತಿಹಾಸಿಕ ಕಟ್ಟಡಗಳಿಗೆ ಏನಾಗುತ್ತದೆ ನಿಮಗೆ ತಿಳಿದಿದೆ ಪಟ್ಟಿಮಾಡಿದ ಕಟ್ಟಡಗಳು ಬಹಳಷ್ಟು ಭಾವನೆಗಳನ್ನು ಹೊತ್ತುಕೊಂಡಿವೆ ಮತ್ತು ಸಮಾಜವು ಈ ಭಾವನೆಗಳ ಮೇಲೆ ಬಹಳಷ್ಟು ಇಡಲಾಗಿದೆ ಮತ್ತು ಅದು ಸಮಾಜದಲ್ಲಿ ಒಂದು ಚಿತ್ರಣವನ್ನು ಸೃಷ್ಟಿಸಿದೆ ಈಗ ವಾಸ್ತವವಾಗಿ ಈ ಚರ್ಚ್ ಅನ್ನು ವಾಸ್ತವವಾಗಿ ವಾಸ್ತುಶಿಲ್ಪಿ ಗುಸ್ತಾಫ್ ವಿಕ್ಮನ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಟೌನ್ ಹಾಲ್ ಇದನ್ನು ಆರ್ಥರ್ ವಾನ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ವಾಸ್ತವವಾಗಿ ಇದು ಒಂದು ರೀತಿಯ ನಾಗರಿಕ ಕೇಂದ್ರಕ್ಕೆ ಒಂದು ಸ್ಥಳವಾಗಿದ್ದು ನಾಗರಿಕ ನಿಶ್ಚಿತಾರ್ಥದ ಕೇಂದ್ರವು ನಿಮಗೆ ತಿಳಿದಿದೆ ಈ ನಿರ್ದಿಷ್ಟ ಕಿರುನ ಸಾಂಸ್ಕೃತಿಕ ಚಿತ್ರಣದಲ್ಲಿ ಇದು ಒಂದು ಇದು 14 ಅಥವಾ 13 ನೇ ಶತಮಾನದಷ್ಟು ಹಳೆಯದಲ್ಲ 100 ವರ್ಷ ಹಳೆಯದು ಆದರೆ ಇನ್ನೂ ಅವರು ಅಲ್ಲಿ ವಾಸಿಸುವ ಜನರಿಗೆ ಸಾಕಷ್ಟು ಅರ್ಥಗಳನ್ನು ಒಯ್ಯುತ್ತಾರೆ ಆದ್ದರಿಂದ ಈ ಪಾರಂಪರಿಕ ಕಟ್ಟಡಗಳನ್ನು ಹೇಗೆ ಸ್ಥಳಾಂತರಿಸುವುದು ಎಂಬುದು ಸಮಸ್ಯೆಯಾಗಿದೆ ನಮಗೆ ಸಾಧ್ಯವಿಲ್ಲ ಈ ಪ್ರಮುಖ ಕಟ್ಟಡಗಳನ್ನು ನೆಲಸಮ ಮಾಡುವುದು ಸುಲಭವಲ್ಲ ಮತ್ತು ನಂತರ ನಾವು ಹೊಸ ಚಿತ್ರಣವನ್ನು ನಿರ್ಮಿಸಲಿದ್ದೇವೆ ಏಕೆಂದರೆ ಅದು ಜನರ ಭಾವನೆಗಳೊಂದಿಗೆ ಜನರೊಂದಿಗೆ ಆಟವಾಡುವುದು ಮತ್ತು ಜೆನ್ನಿ ಸ್ಜೋಹೋಲ್ಮ್ ಅವರು ಮಾಡಿದ್ದೇನು ಏಕೆಂದರೆ ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ದೊಡ್ಡ ವೃತ್ತಿಭಾಷೆ ಇದೆ ಯಾರು ಏನು ಮಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಮತ್ತು ವರದಿಗಳು ಮತ್ತು ವರದಿಗಳಲ್ಲಿ ಅನೇಕ ವರದಿಗಳು ಬರುತ್ತಿವೆ ಮತ್ತು ವಾಸ್ತವವಾಗಿ ಅಲ್ಲಿರುವಂತೆ ಕಿರುನಾ ಪಾತ್ರ ಮತ್ತು ಅದಕ್ಕೆ ಸೇರಿದವರು LKAB ಕಂಪನಿಯ ಭೂಮಿ ಎಂದು ನೀವು ನೋಡಬಹುದು ಮತ್ತು ಇದು ಕಿರುನಾ ಕೊಮ್ಮುನ್ ಇದು ಸೇವೆ ಮತ್ತು ಪೂರೈಕೆ ಪಟ್ಟಣ ಮತ್ತು ರೈಲ್ವೆ ಅಂಶ ಎಲ್ಲಿದ್ದರೂ ಇದು ರೈಲ್ವೆ ಭೂಮಿ ಆದ್ದರಿಂದ ನೀವು ಈ 3 ಕಿರುನಾದ ಪ್ರಮುಖ ಪಾಲುದಾರರನ್ನು ಹೊಂದಿದ್ದೀರಿ ಒಂದು ರೈಲ್ವೆ ಇನ್ನೊಂದರಲ್ಲಿ LKAB ಸರ್ಕಾರಿ ಸ್ವಾಮ್ಯದ ಗಣಿಗಾರಿಕೆ ಕಂಪನಿ ಮತ್ತು ಇನ್ನೊಂದು ಜನರಿಗೆ ಸೇವೆ ಸಲ್ಲಿಸಲು ಕಿರುನಾ ಕೊಮ್ಮುನ್ ಮತ್ತು ಬಹಳಷ್ಟು ದಾಖಲೆಗಳು ಬಹಳಷ್ಟು ಪರಂಪರೆ ಮಂಡಳಿಯಲ್ಲಿ ಕಿರುನಾ ಮಂಡಳಿಗಳ ದೇಶದ ಆಡಳಿತ ಮಂಡಳಿಯಲ್ಲಿ ಸಾಕಷ್ಟು ದಾಖಲೆಗಳು ಬರುತ್ತಿವೆ ಮತ್ತು LKAB ಮತ್ತು ಸಾಕಷ್ಟು ಸಲಹೆಗಾರರು ಎಲ್ಲಾ ವರದಿಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಆದರೆ ಜೆನ್ನಿ ಅವರು ಏನು ಮಾಡಿದರು ಎಂದರೆ ಅವರು ನಿಜವಾಗಿಯೂ ಒಟ್ಟಿಗೆ ಸೇರಿಸಲು ಪ್ರಯತ್ನಿಸಿದರು ಮತ್ತು ಈ ಸಂಪೂರ್ಣ ದಾಖಲೆಯ ಉದ್ದೇಶವೇನು ಮತ್ತು ಈ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಗೆ ಅವು ಹೇಗೆ ಸಂಬಂಧಿಸಿವೆ ಎಂದು ನಿಮಗೆ ತಿಳಿದಿದೆ ಎಂದು ಅವರು ವಿಶ್ಲೇಷಿಸಲು ಪ್ರಯತ್ನಿಸಿದರು ಏನಾಗುತ್ತಿದೆ ಎಂಬುದರ ಪರಿಭಾಷೆಯನ್ನು ಪಡೆಯಲು ಅವರು ಏನು ಮಾತನಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಹಾಗಾಗಿ ನಾನು ಅವಳ ಕೆಲಸದ ಸಾರಾಂಶವನ್ನು ತೋರಿಸುತ್ತಿದ್ದೇನೆ ತದನಂತರ 1984 ರಲ್ಲಿ ನೀವು ಇಲ್ಲಿ ನೋಡಬಹುದಾದ ಎಲ್ಲಾ ಕೆಂಪು ಚುಕ್ಕೆಗಳಂತೆಯೇ ಅವುಗಳು ಗೊತ್ತುಪಡಿಸಿದ ಪ್ರದೇಶಗಳ ಬಗ್ಗೆ ಮಾತನಾಡುತ್ತಿವೆ ಅವುಗಳು ನಿಮಗೆ ಪಟ್ಟಿ ಮಾಡಲಾದ ಕಟ್ಟಡಗಳೆಂದು ನಿಮಗೆ ತಿಳಿದಿದೆ ಮತ್ತು 1984 ರಲ್ಲಿ ಅಳವಡಿಸಲಾಗಿರುವ ಸಂರಕ್ಷಣಾ ಯೋಜನೆ ಇದೆ ಮತ್ತು ಇಲ್ಲಿ ಆನುವಂಶಿಕತೆಯು ವಾಸ್ತವವಾಗಿ ವಿವಿಧ ಅಂಶಗಳನ್ನು ಉಲ್ಲೇಖಿಸಿದೆ ಒಂದು ಹೊಸ ಪರಂಪರೆಯ ಸೇರ್ಪಡೆಯಾಗಿದೆ ಏಕೆಂದರೆ ಹೌದು ಕಿರುನಾ ಮತ್ತಷ್ಟು ಮುಂದುವರಿಯಲಿದ್ದಾರೆ ಎಂದು ಅವರು ತಿಳಿದರು ತದನಂತರ ಈ ಪಾರಂಪರಿಕ ಕಟ್ಟಡಗಳಿಗಾಗಿ ಸ್ಥಳಾಂತರದ ಅಂಶವನ್ನು ಯೋಜಿಸಲಾಗಿದೆ ಏಕೆಂದರೆ ಪುನರ್ನಿರ್ಮಾಣದ ಅಂಶವನ್ನು ಹೊರತುಪಡಿಸಿ ಅವರು ಈ ಪಾರಂಪರಿಕ ಕಟ್ಟಡಗಳ ಸ್ಥಳಾಂತರದ ಬಗ್ಗೆಯೂ ಮಾತನಾಡುತ್ತಿದ್ದಾರೆ ಆದ್ದರಿಂದ ಜನರು ತಮ್ಮ ಪಟ್ಟಿಮಾಡಿದ ಪರಂಪರೆ ಕಟ್ಟಡಗಳನ್ನು ಗುರುತಿಸಲು ಪ್ರಾರಂಭಿಸಿದರು ಮತ್ತು ನಿಮಗೆ ತಿಳಿದಿದೆ ಗೊತ್ತುಪಡಿಸಿದ ಪ್ರದೇಶಗಳು ಮತ್ತು ಅಲ್ಲಿಯೇ ಅವರು ಕೆಲವು ಕಟ್ಟಡಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಮತ್ತು ಈಗಾಗಲೇ ಗೊತ್ತುಪಡಿಸಿದ ಪರಂಪರೆಯ ಪುನರ್ ದೃಢೀಕರಣ ಆದ್ದರಿಂದ ಅವರು ಮತ್ತೆ ಅದರ ಮೇಲೆ ವಿಶೇಷ ಪ್ರಾಮುಖ್ಯತೆಯಾಗಿ ಹೇಗೆ ಪುನರ್ ದೃಢೀಕರಣ ಅನ್ನು ನೀಡುತ್ತಿದ್ದಾರೆ ಇದರಿಂದಾಗಿ ನೀವು ಅದನ್ನು ಸ್ಥಳಾಂತರದ ಪ್ರಮುಖ ಕಟ್ಟಡವೆಂದು ಅವರು ಒತ್ತಿಹೇಳುತ್ತಾರೆ ಈಗಾಗಲೇ ಗೊತ್ತುಪಡಿಸಿದ ಪರಂಪರೆಯ ಮರು ವ್ಯಾಖ್ಯಾನ ಮತ್ತು ಹಿಂದೆ ಗೊತ್ತುಪಡಿಸಿದ ಪರಂಪರೆಯನ್ನು ತಿರಸ್ಕರಿಸುವುದು ಇಲ್ಲಿಯೇ ಇಡೀ ಪ್ರಕ್ರಿಯೆಯು ಮುಂದುವರಿಯಿತು ಅದು ಹೇಗೆ ಹೋಯಿತು ಎಂದು ನೋಡೋಣ ಮತ್ತು ಸ್ಥಳಾಂತರದ ಪ್ರಕ್ರಿಯೆಯಲ್ಲಿ ಈ ನಿರ್ದಿಷ್ಟ ಸಂಸ್ಕೃತಿಯನ್ನು ಹೇಗೆ ಗಣನೆಗೆ ತೆಗೆದುಕೊಳ್ಳಲಾಗುತ್ತಿದೆ ಎಂಬುದರ ಕುರಿತು ಸಾಕಷ್ಟು ವಿವಾದಾತ್ಮಕ ಅಂಶಗಳಿವೆ ಅಲ್ಲಿಯೇ ರಾಷ್ಟ್ರೀಯ ಪಾರಂಪಾರಿಕ ಮಂಡಳಿಯ ಸಾಮಾನ್ಯ ನಿರ್ದೇಶಕರು ಸಹ ಚರ್ಚಾ ಲೇಖನದಲ್ಲಿ ಬರೆದಿದ್ದಾರೆ ಅದು ಭವಿಷ್ಯದಲ್ಲಿ ಕಿರುನಾ ಬಗ್ಗೆ ಮತ್ತು ಆ ಮೂಲಕ 20 ನೇ ಶತಮಾನದ ಆಧುನಿಕ ಸ್ವೀಡನ್ನ ಬಗ್ಗೆ ನಾವು ಯಾವ ಇತಿಹಾಸವನ್ನು ಹೇಳಲು ಸಾಧ್ಯವಾಗುತ್ತದೆ ಎಂಬುದರ ಕುರಿತದ್ದಾಗಿದೆ ಆದ್ದರಿಂದ ಜೆನ್ನೀಸ್ ಕೆಲಸವು ವಿವಿಧ ಏಜೆನ್ಸಿಗಳು ಏನು ಯೋಚಿಸುತ್ತಿವೆ ಸರ್ಕಾರವು ಏನು ಯೋಚಿಸುತ್ತಿದೆ ಎಂಬುದರ ಬಗ್ಗೆ ವಿಭಿನ್ನ ಮಂಡಳಿಗಳು ಏನು ಯೋಚಿಸುತ್ತಿವೆ ಎಂಬುದರ ಕುರಿತು ಈ ಎಲ್ಲ ವ್ಯಾಖ್ಯಾನಗಳನ್ನು ತರುವ ಬಗ್ಗೆ ಮಾತನಾಡುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ನೀವು ಅವಕಾಶವನ್ನು ತೆಗೆದುಕೊಳ್ಳುವಾಗ ಜನರು ಯಾವಾಗಲೂ ಹೇಗೆ ಯೋಚಿಸುತ್ತಾರೆ ಅದರ ಬಗ್ಗೆ ನೀವು ಯಾವ ರೀತಿಯ ಇತಿಹಾಸವನ್ನು ಹೇಳಲಿದ್ದೀರಿ ಎಂದು ನಿಮಗೆ ತಿಳಿದಿರುವ ಆಧುನಿಕ ಚಿಂತನೆಯೊಂದಿಗೆ ನಾವು ಹೀಗೆ ಊಹಿಸಿ ಅಥವಾ ನಾವು ಇನ್ನೂ ಈ ಹಳೆಯ ವಿಷಯಗಳನ್ನು ಮರಳಿ ತರುತ್ತೇವೆ ಅಥವಾ ನೀವು ತಿಳಿದಿರುವ ಹೊಸ ವಿಷಯದೊಂದಿಗೆ ನೀವು ಸಂಪೂರ್ಣವಾಗಿ ಬರುತ್ತಿದ್ದೀರಿ ಅದು ವಿಭಿನ್ನ ಮಧ್ಯಸ್ಥಗಾರರ ಕಾಳಜಿ ಮತ್ತು ಹೆರೀಟೈಸಷನ್ ಪ್ರಕ್ರಿಯೆಗೆ ಬರುವುದಾದರೆ ನಾನು 3 ಪ್ರಮುಖ ಅಂಶಗಳಿಗೆ ಒತ್ತು ನೀಡಲು ಬಯಸುತ್ತೇನೆ ಒಂದು ಹೆರೀಟೈಸಷನ್ ರೀ ಹೆರೀಟೈಸಷನ್ ಮತ್ತು ಡಿ ಹೆರೀಟೈಸಷನ್ ಆದ್ದರಿಂದ ಒಂದು ಹೆರೀಟೈಸಷನ್ ಪ್ರಕ್ರಿಯೆ 1984 ರಲ್ಲಿ ಪಟ್ಟಿಮಾಡಿದ ಇಡೀ ಸಂರಕ್ಷಣಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ನಾನು ನಿಮಗೆ ವಿವರಿಸಿದೆ ಈ ಕಟ್ಟಡಗಳು ಹೊಸ ಸ್ಥಳಕ್ಕೆ ಹೋಗಲಿವೆ ಎಂದು ಜನರಿಗೆ ತಿಳಿದಾಗ ಕಿರುನಾ ಚಲಿಸುತ್ತಿರುವಾಗ ಮತ್ತು ಈ ಪಾರಂಪರಿಕ ಆಸ್ತಿಗಳ ಮಹತ್ವವನ್ನು ಅವರು ಪುನರುಚ್ಚರಿಸಲು ಪ್ರಾರಂಭಿಸಿದ್ದು ಹಳೆಯ ಗಣಿಗಾರರೂ ಸಹ ಇಲ್ಲಿ ಉಳಿದುಕೊಂಡಿದ್ದಾರೆ ಮೊದಲ ಗಣಿಗಾರ ಇಲ್ಲಿಯೇ ಉಳಿದುಕೊಂಡಿದ್ದಾರೆ ಅಥವಾ ಅವನ ಕಾಟೇಜ್ ಅಥವಾ ರೈಲ್ವೆ ಟ್ರ್ಯಾಕ್ ರೈಲ್ವೆ ಕೋಚ್ ನಿಮಗೆ ತಿಳಿದಿರುವಂತೆ ಚಿತ್ರದಲ್ಲಿ ವಿವಿಧ ಅಂಶಗಳಿವೆ ಮತ್ತು ನಂತರ ಅವರು ರೀ ಹೆರೀಟೈಸಷನ್ ಪ್ರಾರಂಭಿಸಿದರು ಅಲ್ಲಿ ಜೆನ್ನಿ ಅದನ್ನು ರೀ ಹೆರೀಟೈಸಷನ್ ಎಂದು ಕರೆಯುತ್ತಾರೆ ತದನಂತರ ಅಂತಿಮವಾಗಿ ಈ ಇಡೀ ಮಾಧ್ಯಮ ಪರಿಭಾಷೆ ತುಂಬಾ ವಿಭಿನ್ನವಾಗಿದೆ ಮತ್ತು ದಿನದ ಕೊನೆಯಲ್ಲಿ ವ್ಯಾಖ್ಯಾನಗಳು ಬಹಳ ಭಿನ್ನವಾಗಿರುತ್ತವೆ ನಿರ್ಧಾರ ತೆಗೆದುಕೊಳ್ಳುವವರು ಹಣಕಾಸಿನ ವೆಚ್ಚವನ್ನು ನೋಡುತ್ತಾ ಮಂಡಳಿಗೆ ಬರುತ್ತಾರೆ ಆ ಕಿರುನಾ ಚರ್ಚ್ ಅಥವಾ ಟೌನ್ ಹಾಲ್ ಅನ್ನು ಸರಿಸಲು ಎಷ್ಟು ವೆಚ್ಚವಾಗಲಿದೆ ಕಿರುನಾ ಚರ್ಚ್ ಉದಾಹರಣೆಗೆ ಮರದ ಶಿಂಗಲ್ಗಳ ಬೃಹತ್ ಉದ್ದದ ಬಹುದೊಡ್ಡ ವಿಸ್ತಾರ ರಚನೆಗಳನ್ನು ಹೊಂದಿರುವ ಪಾರಂಪರಿಕ ರಚನೆ ಆದ್ದರಿಂದ ಅವರು ಪ್ರತಿಯೊಂದು ಶಿಂಗಲ್ ಅನ್ನು ನೋಡಿಕೊಳ್ಳಬೇಕು ಮತ್ತು ಅದನ್ನು ಒಯ್ಯಬೇಕು ಮತ್ತು ಅದನ್ನು ಇರಿಸಿ ಮತ್ತು ಅದನ್ನು ನಿರ್ಮಿಸಬೇಕು ಆದ್ದರಿಂದ ಇದು ನಿಮಗೆ ತಿಳಿದಿರುವ ಕೆಲವು ಮಿಲಿಯನ್ ಮೌಲ್ಯದ ಯೋಜನೆಗೆ ವೆಚ್ಚವಾಗಲಿದೆ ಆದ್ದರಿಂದ ಅವರು ಅದರ ಬಜೆಟ್ ಅನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತಾರೆ ಎಲ್ಲಾ ಪ್ರಾಯೋಗಿಕ ಪರಿಗಣನೆಗಳನ್ನು ನೋಡಿಕೊಂಡ ನಂತರ ಅವರು ಯಾವ ರೀತಿಯವರಾಗಿದ್ದಾರೆಂದು ನಿಮಗೆ ತಿಳಿದಿದೆ ನಿಮಗೆ ತಿಳಿದಿರುವ ಈ ಕೆಲವು ಕಟ್ಟಡಗಳನ್ನು ನಾವು ಹೇಗೆ ನಿಭಾಯಿಸಬಹುದು ಎಂಬುದರ ಕುರಿತು ಅವರು ಹೆಚ್ಚು ಪ್ರಾಯೋಗಿಕ ರೀತಿಯಲ್ಲಿ ಕೊನೆಯ ಹಂತವನ್ನು ನೋಡಲಾರಂಭಿಸಿದರು ಆದ್ದರಿಂದ ಡಿ ಹೆರಿಟಗೈಸೇಶನ್ ಪ್ರಕ್ರಿಯೆಯು ಪ್ರಾರಂಭವಾಗಿದೆ ಮತ್ತು ಅಲ್ಲಿಯೇ ಅವರು ಸುಮಾರು 12 ಕಪ್ಪು ಕೊಂಬಿನ ಕಟ್ಟಡಗಳೊಂದಿಗೆ ಬರುತ್ತಾರೆ ಮತ್ತು ನಿಮಗೆ ತಿಳಿದಿದೆ ಸುಮಾರು 17 ರಚನೆಗಳು 12 ರಿಂದ 17 ರಚನೆಗಳು ಇವೆ ಎಂದು ಅವರು ಗುರುತಿಸಿದ್ದಾರೆ ಹೌದು ಇವುಗಳನ್ನು ಚಲಿಸುವಾಗ ನೋಡಿಕೊಳ್ಳಲಾಗುವುದು ಪ್ರಾಧ್ಯಾಪಕ ಕ್ರಿಸ್ಟಿನಾ ನಿಲ್ಸನ್ ಅವರೊಂದಿಗೆ ನಾನು ಕೆಲಸ ಮಾಡುತ್ತಿದ್ದ ಪ್ರಾದೇಶಿಕ ಯೋಜನಾ ಅಭ್ಯಾಸ ಮತ್ತು ಸಿದ್ಧಾಂತದಲ್ಲಿ ಸಂಕೀರ್ಣತೆಗಳಿವೆ ಮತ್ತು ಕ್ರಿಸ್ಟಿನಾಸ್ ಕೆಲಸವು ಭೂದೃಶ್ಯ ವಾಸ್ತುಶಿಲ್ಪಿ ಎಂಬ ಯೋಜನಾ ಸಂಕೀರ್ಣತೆಗಳನ್ನು ಆಧರಿಸಿದೆ ಮತ್ತು ಯೋಜಕನು ಅದರಲ್ಲಿ ಯಾವ ರೀತಿಯ ಸವಾಲುಗಳನ್ನು ಒಳಗೊಂಡಿದ್ದಾನೆ ಮತ್ತು ವಿಶೇಷವಾಗಿ ಪಟ್ಟಣವನ್ನು ಸ್ಥಳಾಂತರಿಸುವಲ್ಲಿ ನೋಡಿದ್ದಾನೆ ಮತ್ತು ಅವಳು ವಿಮರ್ಶಾತ್ಮಕ ವಾಸ್ತವಿಕ ಸಿದ್ಧಾಂತ ಮತ್ತು ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾಳೆ ಮತ್ತು ನಿಜವಾದ ಸವಾಲುಗಳೇನು ಎಂಬುದರ ಬಗ್ಗೆ ಅವಳು ವಿಭಿನ್ನ ಅಂಶಗಳನ್ನು ತರುತ್ತಾಳೆ ವಾಸ್ತವವಾಗಿ ನೀವು ಅದನ್ನು ನೋಡಿದರೆ ಸರ್ಕಾರಿ ಸ್ವಾಮ್ಯದ ಗಣಿಗಾರಿಕೆ ಕಂಪನಿಯಾದ LKAB ಮತ್ತು ಪುರಸಭೆಯ ಮಂಡಳಿಯಾದ ಕಿರುನಾ ಕೊಮ್ಮುನ್ ಮತ್ತು ಪಟ್ಟಣವನ್ನು ಅವಲಂಬಿಸಿರುವ ಸ್ಥಳೀಯ ಸಮುದಾಯಗಳು ಎಲ್ಲಿವೆ ಆದ್ದರಿಂದ ಈ 3 ಮಧ್ಯಸ್ಥಗಾರರೊಂದಿಗೆ ಯಾವಾಗಲೂ ತ್ರಿಪಕ್ಷೀಯ ಸಂಬಂಧವಿದೆ ಒಂದು LKAB ಅದಕ್ಕೆ ಆರ್ಥಿಕ ನೆರವು ಮತ್ತು ಆಡಳಿತಾತ್ಮಕ ಬೆಂಬಲವೆಂದರೆ ಕಿರುನಾ ಮತ್ತು ಜನರು ಎರಡನ್ನೂ ಅವಲಂಬಿಸಿದ್ದಾರೆ ಈಗ ಜನರಿಗೆ ಗೊಂದಲವಿದೆ ಯಾರು ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಯಾರು ಈ ಕ್ರಮಕ್ಕೆ ಕಾರಣರಾಗಿದ್ದಾರೆ ಏಕೆಂದರೆ ಇದು ಪುರಸಭೆಯ ಆಡಳಿತದ ಅಥವಾ ಕೊಮ್ಮುನ್ ಆಡಳಿತದ ಕರ್ತವ್ಯವಾಗಲಿ ಅಥವಾ ಅದು ನಿಜವಾಗಿ ಇಡೀ ಮತ್ತು ಗಣಿಗಾರಿಕೆ ಸಂಸ್ಥೆ LKAB ನಿಧಿಯ ದಳ್ಳಾಲಿ ಕರ್ತವ್ಯವಾಗಲಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ಯಾರು ನಾವು ಯಾರನ್ನು ಸರಿಯಾಗಿ ಸಂಪರ್ಕಿಸಬಹುದು ಆದ್ದರಿಂದ ಉನ್ನತ ಕ್ರಮದಲ್ಲಿ ಯಾರು ಇದ್ದಾರೆ ಕಿರುನಾ ಕೊಮ್ಮುನ್ ಉನ್ನತ ಕ್ರಮದಲ್ಲಿದ್ದಾರೆಯೇ ಎಂಬುದು LKAB ಉನ್ನತ ಕ್ರಮವಾಗಿದೆಯೇ ಎಂಬುದು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿಸಿದೆ ಅನಿಶ್ಚಿತತೆಗಳು ಇಂದು ಹೌದು ನಾವು ಮುಂದಿನ 50 ವರ್ಷಗಳವರೆಗೆ ಯೋಜಿಸುತ್ತಿದ್ದೇವೆ ಬಹುಶಃ 50 ವರ್ಷಗಳ ನಂತರ ನಾವು ಮುಂದಿನ ಸ್ಥಳಕ್ಕೆ ಹೋಗಬೇಕಾಗಬಹುದು ಆದರೆ 50 ವರ್ಷಗಳ ಮೊದಲು ಅವರು ಪ್ರಿಫ್ಯಾಬ್ನಂತಹ ಸುಧಾರಿತ ತಂತ್ರಜ್ಞಾನಗಳಲ್ಲಿ ಹೇಗೆ ಹೂಡಿಕೆ ಮಾಡಬಹುದು ಎಂಬುದರ ಬಗ್ಗೆಯೂ ಯೋಚಿಸುತ್ತಿದ್ದಾರೆ ಅಥವಾ ಯಾವುದನ್ನಾದರೂ ಅಥವಾ ನಂತರ ನಿಮಗೆ ತಿಳಿದಿರುವ ಸ್ಥಳಗಳನ್ನು ಸುಲಭವಾಗಿ ಸರಿಸಲು ಯೋಚಿಸುತ್ತಿದ್ದಾರೆ ಆದ್ದರಿಂದ ಈ ಎಲ್ಲಾ ಆಲೋಚನಾ ಪ್ರಕ್ರಿಯೆಗಳು ಮುಂದುವರೆದಿದೆ ಆದರೆ ನಿಜವಾದ ಸಮಸ್ಯೆ ಎಂದರೆ ಇನ್ನೂ 10 ವರ್ಷಗಳಲ್ಲಿ ಅವರು ಸುಧಾರಿತ ಗಣಿಗಾರಿಕೆ ಪರಿಕರಗಳು ಮತ್ತು ತಂತ್ರಗಳೊಂದಿಗೆ ಸ್ಥಳಾಂತರಕ್ಕೆ ಭಾರಿ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಎಂದು ಹೇಳೋಣ ಇನ್ನೂ 10 ವರ್ಷಗಳಲ್ಲಿ ಇಡೀ ಗಣಿ ಮುಚ್ಚಲ್ಪಟ್ಟಿದೆ ಎಂದು ಹೇಳೋಣ ಅಥವಾ ಗಣಿಗಾರಿಕೆ ವಲಯವು ನಿಮಗೆ ತಿಳಿದಿರುವ ಬೇರೆ ಆರ್ಥಿಕ ಬಿಕ್ಕಟ್ಟಿಗೆ ಬಂದರೆ ಏನಾಗುತ್ತದೆ ಆಗ ಏನಾಗುತ್ತದೆ ನಂತರ ಈ ರೀತಿಯ ಹೂಡಿಕೆಗೆ ಏನಾಗುತ್ತದೆ ಆದ್ದರಿಂದ ಈ ಎಲ್ಲಾ ನಿಶ್ಚಿತತೆಗಳು ಮತ್ತು ಅನಿಶ್ಚಿತತೆಗಳು ಪ್ರಶ್ನಾರ್ಹವಾಗಿವೆ ಏಕೆಂದರೆ ಅಲ್ಲಿಯೇ ಅವರು ಒಂದು ರೀತಿಯ ಪರ್ಯಾಯ ಜೀವನೋಪಾಯ ವ್ಯವಸ್ಥೆಗಳನ್ನು ಹುಡುಕಬೇಕಾಗಿದೆ ಮತ್ತು ಈ ಪರಸ್ಪರ ಸಂಬಂಧ ಮತ್ತು ನಾನ್ ಲಿನಿಯರಿಟಿ ಮತ್ತು ಪರಸ್ಪರ ಅವಲಂಬನೆಯಿಂದ ಉಂಟಾದ ಅವ್ಯವಸ್ಥೆ ಈ ಜನರು ಇದನ್ನು ಅವಲಂಬಿಸಿರುವುದರಿಂದ ಅವರ ಕೊಮ್ಮುನ್ ಅನ್ನು ಕಾಪಾಡಿಕೊಳ್ಳಿ ಮತ್ತು ಈ ಜನರು ಹಣಕಾಸಿನ ಅಂಶವನ್ನು ಅವಲಂಬಿಸಿರುತ್ತಾರೆ ಮತ್ತು ಈ ಸಂಪೂರ್ಣ ಸಂಬಂಧವು ಪರಸ್ಪರ ಅವಲಂಬಿತವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಯಾಕ್ಟರ್ ನೆಟ್ವರ್ಕ್ ದೃಷ್ಟಿಕೋನವು ಯಾರ ಪಾತ್ರವಾಗಿದೆ ಯಾರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಕೊಮ್ಮುನ್ ಯಾವ ಪಾತ್ರವನ್ನು ವಹಿಸಬೇಕು LKAB ಯಾವ ಪಾತ್ರವನ್ನು ವಹಿಸಬೇಕೆಂದು ನಿಮಗೆ ತಿಳಿದಿದೆ ಈ ಸಂಪೂರ್ಣ ಸವಾಲುಗಳು ಒಂದು ದೊಡ್ಡ ಕಾರ್ಯವಾಗಿದೆ ಎಂದು ನಿಮಗೆ ತಿಳಿದಿದೆ ನಿಮಗೆ ತಿಳಿದಿರುವ ಸ್ವ ಸಂಘಟನೆಯು ಪ್ರತಿಯೊಂದು ಸಂಸ್ಥೆಯು ಹೇಗೆ ಸ್ವಯಂ ಸಂಘಟಿತವಾಗಿದೆ ಎಂಬುದನ್ನು ಅದರ ಪಾತ್ರದಲ್ಲಿ ಅವರು ನಿಮಗೆ ತಿಳಿದಿರುವಂತೆ ವ್ಯಾಖ್ಯಾನಿಸಿದ್ದಾರೆ ಮತ್ತು ಎರಡನೆಯ ವಿಷಯವೆಂದರೆ ಸಮಯದ ಅಸ್ಥಿರತೆಗಳ ಬಗ್ಗೆ ನಾವು ಕಠಿಣ ಸಮಯದ ಬಗ್ಗೆ ಕೆಲಸ ಮಾಡುತ್ತಿದ್ದೇವೆ ಮತ್ತು ನಾವು ಈ ಯೋಜನೆಯನ್ನು ಹೇಗೆ ಮಾಡಲು ಹೋಗುತ್ತೇವೆ ಎಂಬ ಕಾರಣಕ್ಕಾಗಿ ನಾವು ಯಾವ ರೀತಿಯ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಹೇಳಿದಾಗ ನೀವು ಸುಮಾರು 5 ವರ್ಷ 10 ವರ್ಷಗಳನ್ನು ತೆಗೆದುಕೊಳ್ಳುತ್ತಿದ್ದರೆ 2022 ನೀವು ಅದನ್ನು ಮೇಲಕ್ಕೆತ್ತಲು ಬಯಸಿದರೆ ನಾವು ಯಾವ ಭಾಗದ ಜನರ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ನಂತರ ಅವರನ್ನು ಮತ್ತೆ ಕೆಲಸದ ಸ್ಥಳಗಳಿಗೆ ಹೇಗೆ ಸಂಪರ್ಕಿಸಬೇಕು ಆದ್ದರಿಂದ ಯೋಜನಾ ನಿರ್ವಹಣಾ ಸಮಸ್ಯೆಗಳೂ ಸಹ ಇವೆ ಹಾಗಾಗಿ ಈ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ಹೀಗೆ ಈ ಎಲ್ಲಾ ಸವಾಲುಗಳು ಇದ್ದವು ಮತ್ತು ಈ ಪ್ರಕ್ರಿಯೆಯಲ್ಲಿ ನಾನು ನಿಜವಾಗಿಯೂ ಮೆಚ್ಚುತ್ತೇನೆ ಅದೇನೆಂದರೆ ಸ್ವೀಡನ್ ದಕ್ಷಿಣ ಅಮೆರಿಕದ ಅನೇಕ ದೇಶಗಳಿಗಿಂತ ಭಿನ್ನವಾಗಿ ಅವರು ಗಣಿಗಾರಿಕೆಯ ಸಮಸ್ಯೆಗಳಿಂದಾಗಿ ಕೆಲವು ಪಟ್ಟಣಗಳು ಅಥವಾ ಕೆಲವು ಸಣ್ಣಹಳ್ಳಿಗಳನ್ನು ಸ್ಥಳಾಂತರಿಸುವಾಗ ದಕ್ಷಿಣ ಅಮೆರಿಕಾದಲ್ಲಿ ಅವರು ಏನು ಮಾಡಿದರು ಎಂದರೆ ಅವರು ಜನರಿಗೆ ಹಣವನ್ನು ನೀಡಿದ ಚೀನೀ ಕಂಪನಿಗಳಿಗೆ ನೀಡಿದರು ಮತ್ತು ಅವರನ್ನು ಸ್ಥಳ ಖಾಲಿ ಮಾಡುವಂತೆ ಕೇಳುತ್ತಾರೆ ಅವರು ಎಲ್ಲಿಗೆ ಬೇಕಾದರೂ ಹೋಗಬಹುದು ಆದರೆ ಇಲ್ಲಿ ಅವರು ಕನಿಷ್ಠ ಪ್ರಾಣಿಗಳು ಮೇಯಿಸುವಿಕೆ ಮೈದಾನಗಳು ಪರಿಸರ ವ್ಯವಸ್ಥೆಯನ್ನು ಸಹ ಪರಿಗಣಿಸುತ್ತಿದ್ದಾರೆ ಮತ್ತು ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಅವರು ಚಿಂತನಶೀಲವಾಗಿ ಯೋಚಿಸುತ್ತಿದ್ದಾರೆ ನಾವು ಈ ರೀತಿ ಹೋದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ನಾವು ಯೋಚಿಸುತ್ತಿದ್ದೇವೆ ನಾವು ಇದನ್ನು ಹೂಡಿಕೆ ಮಾಡಿದರೆ ಅದು ನಿಜವಾಗಿಯೂ ಯೋಗ್ಯವಾಗಿದೆಯೇ ಅದು ಖಂಡಿತವಾಗಿಯೂ ಸಂಪೂರ್ಣವಾದ ಆಲೋಚನಾ ಪ್ರಕ್ರಿಯೆ ಎಂದು ನಾನು ಹೇಳಬಹುದು ಮತ್ತು ವಿರಳ ಜನಸಂಖ್ಯೆಯ ನಗರ ಪ್ರದೇಶಗಳಲ್ಲಿಯೂ ಸಹ ಅನೇಕ ಸವಾಲುಗಳಿವೆ ಸ್ಥಳಾಂತರದ ಸಂದರ್ಭಗಳಲ್ಲಿನ ಸವಾಲುಗಳನ್ನು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು